ಗೋಳಾಕಾರದ ಧ್ರುವ ಕಕ್ಷೆಗಳಲ್ಲಿ ರೇಖೆ ಮೇಲ್ಮೈ ವಿಸ್ತೀರ್ಣ ಮತ್ತು ಪರಿಮಾಣದ ಅಂಶಗಳು ಹಿಂದಿನ ಉಪನ್ಯಾಸದಲ್ಲಿ ನಾವು ಕಾರ್ಟೇಶಿಯನ್ ಮತ್ತು ಸಿಲಿಂಡ್ರಿಕಲ್ ನಿರ್ದೇಶಾಂಕಗಳಲ್ಲಿನ ರೇಖೆಯ ಮೇಲ್ಮೈ ವಿಸ್ತೀರ್ಣ ಮತ್ತು ಪರಿಮಾಣದ ಅಂಶವನ್ನು ನೋಡಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ಗೋಳಾಕಾರದ ನಿರ್ದೇಶಾಂಕ ವ್ಯವಸ್ಥೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಗೋಳಾಕಾರದ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಒಂದು ಬಿಂದುವನ್ನು ಅದರ ಮೂಲದಿಂದ ಇರುವ ದೂರದಿಂದ ನಿರ್ದಿಷ್ಟಪಡಿಸಲಾಗುತ್ತದೆ ಅದನ್ನು ನಾನು r ಎಂದು ಕರೆಯುತ್ತೇನೆ ಮತ್ತು ಈ ಬಿಂದು ಮತ್ತು z ಅಕ್ಷವನ್ನು ಹೊಂದಿರುವ ಸಮತಲವನ್ನು ಮಾಡುತ್ತೇನೆ ಆದ್ದರಿಂದ ಇದು r ಮೂಲದಿಂದ ಬಿಂದುವಿಗೆ ಇರುವ ಅಂತರ ಈ ಸಮತಲದಲ್ಲಿ ನಾನು z ಅಕ್ಷದಿಂದ ಈ ಮೂಲ ಮತ್ತು ಬಿಂದುವಿಗೆ ಸೇರುವ ರೇಖೆಯ ಕೋನವನ್ನು ಅಳೆಯುತ್ತಿದ್ದರೆ ಈ ಕೋನವನ್ನು ಥೀಟಾ ಎಂದು ನೀಡಲಾಗುತ್ತದೆ ಮತ್ತು ಈ ಸಮತಲದಲ್ಲಿನ ಕೋನ ಈ ಸಂಪೂರ್ಣ ಸಮತಲವನ್ನು x ಅಕ್ಷದಿಂದ ಮಾಡುವ ಕೋನವನ್ನು ಫೈ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಬಿಂದುವನ್ನು r ಥೀಟಾ ಮತ್ತು ಫೈ ನಿಂದ ನಿರ್ದಿಷ್ಟಪಡಿಸಲಾಗಿದೆ ಸಂಪೂರ್ಣ ಶ್ರೇಣಿ ಅಥವಾ ಸಂಪೂರ್ಣ ಜಾಗವನ್ನು ಆವರಿಸಲು ನಾವು r ನಲ್ಲಿ 0 ರಿಂದ ಅನಂತಕ್ಕೆ∞ ಹೋಗೋಣ ಥೀಟಾ ವು 0 ರಿಂದ ಪೈπಗೆ ಬದಲಾಗುತ್ತದೆ ಅಂದರೆ ಇದು z ನಿಂದ z ಅಕ್ಷಕ್ಕೆ ಬದಲಾಗುತ್ತದೆ ಮತ್ತು ಫೈ ಯು 0 ರಿಂದ 2 ವರೆಗೆ ಬದಲಾಗಲಿ ಮತ್ತು ಅದು ಸಂಪೂರ್ಣ ಜಾಗವನ್ನು ಆವರಿಸುತ್ತದೆ ಆದ್ದರಿಂದ ಇವು ಅಸ್ಥಿರಗಳ ವ್ಯಾಪ್ತಿಯಾಗಲಿವೆ ಕಾರ್ಟೇಶಿಯನ್ ನಿರ್ದೇಶಾಂಕಗಳೊಂದಿಗೆ r θಮತ್ತು ನಡುವಿನ ಸಂಬಂಧವು ಈ ರೀತಿಯಾಗಿರಲಿದೆ ನೀವು ತಕ್ಷಣ ನೋಡಬಹುದು r ಎಂಬುದು of x2y2z2ನ ವರ್ಗಮೂಲವನ್ನುಹೊರತು ಬೇರೇನೂ ಅಲ್ಲ rx2y2z2 ಥೀಟಾ ಎಂಬುದು z ಅಕ್ಷ ಮತ್ತು r ನಡುವಿನ ಕೋನವಾಗಿದೆ ಆದ್ದರಿಂದ ಥೀಟಾದ ಕೊಸೈನ್ ಅನ್ನುzr ಅಥವಾ z ಭಾಗಿಸು x2y2z2ನ ವರ್ಗಮೂಲದಿಂದ ನೀಡಲಾಗುತ್ತದೆ ಎಂದು ನೀವು ತಕ್ಷಣ ನೋಡಬಹುದು cos zrzx2y2z2 ಮೂರನೆಯದಾಗಿ ಈ r ರೇಖೆ XY ಸಮತಲದಲ್ಲಿ ಪ್ರೊಜೆಕ್ಷನ್ ಹೊಂದಿದೆ ಇದು ಈ ಕೆಂಪು ದಪ್ಪ ರೇಖೆ ಇದು r ಸೈನ್ ಥೀಟಾ ಹೊರತುಪಡಿಸಿ ಏನೂ ಅಲ್ಲ ಮತ್ತು ನೀವು ಹಿಂದಿನ ಉಪನ್ಯಾಸವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದರೆ ಈ rsin ಸಿಲಿಂಡರಾಕಾರದ ನಿರ್ದೇಶಾಂಕ S ಗೆ ಸಮನಾಗಿರುತ್ತದೆ ಮತ್ತು ಆದ್ದರಿಂದ x ನಿರ್ದೇಶಾಂಕವು rsin cos ಹೊರತುಪಡಿಸಿ ಏನೂ ಅಲ್ಲ y ನಿರ್ದೇಶಾಂಕವು rsin sin ಮತ್ತು ಇದು ತಕ್ಷಣವೇ ನಿಮಗೆ ಹೇಳುತ್ತದೆನ ಟ್ಯಾಂಜೆಂಟ್ ಮೌಲ್ಯವು ಸಿಲಿಂಡರಾಕಾರದ ನಿರ್ದೇಶಾಂಕ y x ಗಳಂತೆಯೇ ಇರುತ್ತದೆ xrsin cos yrsin sin tan yx ಯುನಿಟ್ ವೆಕ್ಟರ್ ಗಳ ಬಗ್ಗೆ ಹೇಗೆ ಆದ್ದರಿಂದ ನಾನು r ದಿಕ್ಕಿನಲ್ಲಿ ಈ ರೀತಿಯ ಯುನಿಟ್ ವೆಕ್ಟರ್ಗಳನ್ನು ಹೊಂದಲಿದ್ದೇನೆ z ಅಕ್ಷದ ಮೇಲಿನ ಬಿಂದುವನ್ನು ಹೊಂದಿರುವ ಈ ಸಮತಲದಲ್ಲಿ ಇರಲಿರುವ ಥೀಟಾ ದಿಕ್ಕಿನಲ್ಲಿ ಇದು r ಗೆ ಲಂಬವಾಗಿರುತ್ತದೆ ಮತ್ತು ಈ ರೀತಿಯಾಗಿರುತ್ತದೆ ನಾನು ಅದನ್ನು ಸಮಾನಾಂತರವಾಗಿ ಸಾಗಿಸಿದರೆ ಅದು ಈ ರೀತಿ ಕೆಳಗೆ ದಿಕ್ಕಿನಲ್ಲಿ ತೋರಿಸುತ್ತದೆ ಮತ್ತು ಫೈವೆಕ್ಟರ್ ಈ ರೀತಿಯ ಸಿಲಿಂಡ್ರಿಕಲ್ ನಿರ್ದೇಶಾಂಕ ಫೈ ವೆಕ್ಟರ್ನಂತೆ ಇರಲಿದೆ ಇದು r ಥೀಟಾ ಮತ್ತು ಫೈ ಗೆ ಲಂಬವಾಗಿರುತ್ತದೆ ಆದ್ದರಿಂದ ನಾವು ಈ r ಯುನಿಟ್ ವೆಕ್ಟರ್ ಥೀಟಾ ಯುನಿಟ್ ವೆಕ್ಟರ್ ಮತ್ತು ಫೈ ಯುನಿಟ್ ವೆಕ್ಟರ್ ಅನ್ನು ಬರೆಯೋಣ ಮತ್ತು ಇದು ಒಂದು ನಿರ್ದೇಶಾಂಕ ವ್ಯವಸ್ಥೆಯನ್ನು ರೂಪಿಸುತ್ತದೆ ಇಲ್ಲಿ ಮೂರು ಯುನಿಟ್ ವೆಕ್ಟರ್ ಗಳು ಒಂದಕ್ಕೊಂದು ಲಂಬವಾಗಿರುತ್ತವೆ ಆದರೆ ಈ ಯಾವುದೇ ವೆಕ್ಟರ್ ಗಳು r ಅಥವಾ ಥೀಟಾ ಅಥವಾ ಫೈ ಅನ್ನು ಬಾಹ್ಯಾಕಾಶದಲ್ಲಿ ಸ್ಥಿರವಾಗಿರಿಸಲಾಗಿಲ್ಲ ಆದ್ದರಿಂದ ಅವು ಸ್ಥಿರ ಯುನಿಟ್ ವೆಕ್ಟರ್ ಗಳಲ್ಲ ಆದ್ದರಿಂದ ನೀವು ಸ್ಥಾನವನ್ನು ಬದಲಾಯಿಸಿದಂತೆ ಅವುಗಳು ಸಹ ಬದಲಾಗುತ್ತವೆ ಅವುಗಳನ್ನುx y ಮತ್ತು z ಯುನಿಟ್ ವೆಕ್ಟರ್ ಗಳ ವಿಷಯದಲ್ಲಿ ಬರೆಯೋಣ r ಈ ದಿಕ್ಕಿನಲ್ಲಿ ಸೂಚಿಸುತ್ತಿದೆ ಮತ್ತು ನಾವು ಅದನ್ನು ಈಗಾಗಲೇ ನೋಡಿದ್ದೇವೆ ನಾನು ಯುನಿಟ್ ವೆಕ್ಟರ್ ಅನ್ನು ತೆಗೆದುಕೊಂಡರೆ ಅದರ ಅಂತರವು 1 z ಘಟಕವು ಕೊಸೈನ್ಆಫ್ ಥೀಟಾ ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ cos θವು z ಘಟಕ ಪ್ಲಸ್ XY ಸಮತಲದಲ್ಲಿನ ಪ್ರೊಜೆಕ್ಷನ್ ಸೈನ್ ಥೀಟಾ ಆಗಿದೆ ಆದ್ದರಿಂದ ಹಿಂದಿನ ಸ್ಲೈಡ್ ನಲ್ಲಿ ನಾವು ನೋಡಿದಂತೆ ಇದರ x ಘಟಕವು sinθ cosϕ ಆಗಿರುತ್ತದೆ ಆದ್ದರಿಂದ x ಘಟಕವು x ದಿಕ್ಕಿನಲ್ಲಿ sinθ cosϕಮತ್ತು y ಘಟಕವು y ದಿಕ್ಕಿನಲ್ಲಿ sinθ sinϕ ಆಗಿರುತ್ತದೆ ಇದು r ಯುನಿಟ್ ವೆಕ್ಟರ್ ಆಗಿದೆ rsinθ cosϕ xsinθ sinϕ ycosθ z ಥೀಟಾ ಯುನಿಟ್ ವೆಕ್ಟರ್ ಬಗ್ಗೆ ಹೇಗೆ ಥೀಟಾ ಯುನಿಟ್ ವೆಕ್ಟರ್ r ಗೆ ಲಂಬವಾಗಿರುತ್ತದೆ ಆದ್ದರಿಂದ ಇದು ಕೋನವನ್ನು ಮಾಡುತ್ತದೆ ಮತ್ತು ನಾನು ಅದನ್ನು ಮಾಡಿಕೊಡುತ್ತೇನೆ ಅದನ್ನು ಇಲ್ಲಿ ಕೆಂಪು ಬಣ್ಣದಿಂದ ತೋರಿಸಿದ್ದೇನೆ ಅಥವಾ ಪ್ರತ್ಯೇಕವಾಗಿ ಮಾಡಿ ಇದು ನನ್ನ ಪಾಯಿಂಟ್ ಇದು XY ಸಮತಲದಿಂದಕೆಳಗಡೆಕೋನವನ್ನು ಮಾಡುವಂತೆ ಸೂಚಿಸುತ್ತಿದೆ ಆದ್ದರಿಂದ XY ಸಮತಲದಲ್ಲಿ ಇದರ ಘಟಕವೆಂದರೆ ಕೊಸೈನ್ ಥೀಟಾ ಆದ್ದರಿಂದ ಅದು x ದಿಕ್ಕಿನಲ್ಲಿ cosθ ಮತ್ತೆ ಅದುcosϕಎಂಬ ಘಟಕವನ್ನು ಹೊಂದಿರುತ್ತದೆ ಜೊತೆಗೆ y ದಿಕ್ಕಿನಲ್ಲಿ cosθ sinϕಆಗಲಿದೆ z ದಿಕ್ಕಿನಲ್ಲಿ ಇದು ನಕಾರಾತ್ಮಕ ಘಟಕವನ್ನು ಹೊಂದಿರುತ್ತದೆ ಆದ್ದರಿಂದ ಇದು ಮೈನಸ್sinθಬಾರಿ z ಆಗಿರುತ್ತದೆ ನೀವು ಈಗಾಗಲೇ ನೋಡಬಹುದು ಇಲ್ಲಿ ಡಾಟ್ ಪ್ರಾಡಕ್ಟ್ ಅನ್ನು ತೆಗೆದುಕೊಂಡರೆ r ಡಾಟ್ ಇದು 0 ಇದು ನಿಮಗೆ sinθcos ϕ ಪ್ಲಸ್sinθcos ϕ ಮೈನಸ್sinθ cosθ ನೀಡುತ್ತದೆ ಇದು 0 ಆಗಿರುತ್ತದೆ ಆದ್ದರಿಂದ ಅವು ಪರಸ್ಪರ ಆರ್ಥೋಗೋನಲ್ ಆಗಿರುತ್ತವೆ ϕ ಯುನಿಟ್ ವೆಕ್ಟರ್ ಇದು ಸಿಲಿಂಡ್ರಿಕಲ್ ನಿರ್ದೇಶಾಂಕಗಳಂತೆಯೇ ಇರುತ್ತದೆ ಆದ್ದರಿಂದ ಅದರ ನಿರ್ದೇಶಾಂಕಗಳು ಮೈನಸ್ sinϕ x ಪ್ಲಸ್cosϕ yಆಗಿರುತ್ತದೆ ಇವು ಸಿಲಿಂಡರಾಕಾರದ ನಿರ್ದೇಶಾಂಕಗಳಲ್ಲಿನ ಮೂರು ಯುನಿಟ್ ವೆಕ್ಟರ್ ಗಳು cosθcosϕxcosθsinϕy sinθz sinϕxcosϕy ರೇಖೆಯ ಅಂಶದ ಬಗ್ಗೆ ಹೇಗೆ ಮೊದಲು ಪೊಸಿಷನ್ ವೆಕ್ಟರ್ r ಅದು r ಯುನಿಟ್ ವೆಕ್ಟರ್ r ಹೊರತು ಏನೂ ಅಲ್ಲ ಅದು ಗೋಳಾಕಾರದ ನಿರ್ದೇಶಾಂಕಗಳಲ್ಲಿನ ಪೊಸಿಷನ್ ವೆಕ್ಟರ್ ಆಗಿದೆ ನಾನು ಒಂದು ಪಾಯಿಂಟ್ ನಿಂದ ಇನ್ನೊಂದಕ್ಕೆ ಹೋಗುತ್ತಿದ್ದರೆ ನಾನು r ಅನ್ನು rdr ಗೆ ಬದಲಾಯಿಸುತ್ತಿದ್ದೇನೆ ನಾನು θ ಅನ್ನು θdθ ಗೆ ಬದಲಾಯಿಸುತ್ತಿದ್ದೇನೆ ಮತ್ತು ನಾನು ϕ ಅನ್ನು ϕdϕ ಗೆ ಬದಲಾಯಿಸುತ್ತಿದ್ದೇನೆ ಆದ್ದರಿಂದ dr ಎಂಬುದುdrr ಅನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ನಾನು ಮೊದಲೇ ಹೇಳಿದ್ದೇನೆ ಇವುಗಳು ಸ್ಥಿರವಾಗಿಲ್ಲ ಆದ್ದರಿಂದ ಇದು ಯುನಿಟ್ ವೆಕ್ಟರ್ r ದಿಕ್ಕಿನಲ್ಲಿ dr ಪ್ಲಸ್ r ನಲ್ಲಿ r ಬಾರಿ ಬದಲಾವಣೆಯಾಗಲಿದೆ ಇಲ್ಲಿ r ಯುನಿಟ್ ವೆಕ್ಟರ್ ಬದಲಾವಣೆ ಬರುತ್ತದೆ r ವೆಕ್ಟರ್ ಬದಲಾವಣೆ ಎರಡೂ ಬದಲಾವಣೆಗಳು ಥೀಟಾ ಮತ್ತು ಫೈ ನಲ್ಲಿನ ಬದಲಾವಣೆಯಿಂದಾಗಿವೆ ನೆನಪಿಡಿ r ಯುನಿಟ್ ವೆಕ್ಟರ್ ಎಂದರೇನು r ಯುನಿಟ್ ವೆಕ್ಟರ್ sinθ cosϕ x ಪ್ಲಸ್ sinθ sinϕ y ಪ್ಲಸ್ cosθ z ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ dr ಯುನಿಟ್ ವೆಕ್ಟರ್ ನಾನು ಅದನ್ನು cosθ cosϕ dθ xಪ್ಲಸ್sinθ sinϕ dϕ x ಜೊತೆಗೆ ಎರಡನೆಯ ಪದ cosθ sinϕ dθ y ಪ್ಲಸ್ sinθ cosϕ dϕ y ಪ್ಲಸ್ ಈ ಬದಲಾವಣೆಯನ್ನು ಮೈನಸ್ sinθ z ಎಂದು ಬರೆಯಬಹುದು ಈ ಪದಗಳನ್ನು ನೋಡಿ drdrrdrrr rsinθ cosϕ xsinθ sinϕ ycosθ z drcosθ cosϕ dθ xsinθ sinϕdϕ xcosθ sinϕ dθ ysinθ cosϕ dϕ y sinθz ನಾನು sinθ ಅನ್ನು ಬ್ರಾಕೆಟ್ ಹೊರಗೆತೆಗೆದುಕೊಂಡರೆ ಇದು ಮೈನಸ್ sin ϕ x ಜೊತೆಗೆ cos ϕ yಆಗುತ್ತದೆ ಮತ್ತು ಇದು dθ ಆಗಿರಬೇಕು ಮತ್ತು ಹಸಿರು ಬಣ್ಣದಲ್ಲಿ ಸುತ್ತುವರೆದಿರುವ ಈ ಪದವನ್ನು ನೋಡಿ ಮತ್ತು ಇಲ್ಲಿ ನಾನು ಸಾಮಾನ್ಯವಾದdವನ್ನು ತೆಗೆದುಕೊಂಡರೆ ನಾನು ಕೊಸೈನ್ ಥೀಟಾ ಕೊಸೈನ್ ಫೈ x ಜೊತೆಗೆ ಕೊಸೈನ್ ಥೀಟಾ ಸೈನ್ ಫೈ y ಮೈನಸ್ ಸೈನ್ ಥೀಟಾ z ಪಡೆಯುತ್ತೇನೆ ಮತ್ತು ಈ ಯುನಿಟ್ ವೆಕ್ಟರ್ ಎಂದರೇನು ಇದು ಥೀಟಾ ಯುನಿಟ್ ವೆಕ್ಟರ್ ಆಗಿದೆ ಆದ್ದರಿಂದ ನಾನು ಈ ಹಸಿರು ಬಣ್ಣದ ಪದವನ್ನು ಬರೆಯಬಲ್ಲೆ ನಾವು ಇಲ್ಲಿಗೆ ಹೋಗೋಣ ಈ ಹಸಿರು ಬಣ್ಣದ ಪದವಗಳನ್ನು ನಾನು ಒಟ್ಟಿಗೆ ಸೇರಿಸಬಹುದು ಥೀಟಾ ದಿಕ್ಕಿನಲ್ಲಿ ಮತ್ತು ನೀಲಿ ವಿಷಯಗಳಲ್ಲಿ ಇದು ಮತ್ತು ಇದು ನಾನು dϕ ಮತ್ತು sinθ ಬ್ರಾಕೆಟ್ ಹೊರಗೆ ತೆಗೆದುಕೊಂಡರೆ ನಿಮಗೆ ಉಳಿಯುವುದು ಮೈನಸ್ ಸೈನ್ ಫೈ x ಕೊಸೈನ್ ಫೈ y ಇದು ϕ ಯುನಿಟ್ ವೆಕ್ಟರ್ ಆದ್ದರಿಂದ ನಾನು ಇದನ್ನು sinθ dϕಯುನಿಟ್ ವೆಕ್ಟರ್ ಎಂದು ಬರೆಯಬಹುದು ಈ ವಿಷಯಗಳನ್ನು ಇಲ್ಲಿ ಇರಿಸಿ ಆದ್ದರಿಂದ ನಾನು ಪಡೆಯುವ ರೇಖೆಯ ಅಂಶ ಯಾವುದು ನಾನು dl ರೇಖೆಯ ಅಂಶವನ್ನು r ದಿಕ್ಕಿನಲ್ಲಿ dr ಪ್ಲಸ್ ದಿಕ್ಕಿನಲ್ಲಿ dθ ಬಾರಿ r ಪ್ಲಸ್ ದಿಕ್ಕಿನಲ್ಲಿ r sinθ dϕ ಗೆ ಸಮನಾಗಿಪಡೆಯುತ್ತೇನೆ dldr rr dθ r sinθ dϕ ಅದು ಪರಿಪೂರ್ಣ ಅರ್ಥವನ್ನು ನೀಡುತ್ತದೆ ಏಕೆಂದರೆ ನಾನು ನಿರ್ದೇಶಾಂಕ ವ್ಯವಸ್ಥೆಯನ್ನು ನೋಡಿದರೆ ನಾನು r ದಿಕ್ಕಿನಲ್ಲಿ ಚಲಿಸಿದರೆ ಈ ಅಂತರವು dr ಆಗಿದೆ ನಾನು ಅನ್ನು ಬದಲಾಯಿಸಿದರೆ ಈ ಅಂತರವು r dಆಗುತ್ತದೆ ಆದ್ದರಿಂದ ಇದು ರೇಖೆಯ ಅಂಶವಾಗಿದೆ ಮತ್ತು ನಾನು ಅನ್ನು ಬದಲಾಯಿಸಿದರೆ ನಾನು ನಲ್ಲಿ ಆವರಿಸಿರುವ ದೂರವು r sinθ dϕ ಆಗಿರುತ್ತದೆ ಆದ್ದರಿಂದ ಇದು ರೇಖೆಯ ಅಂಶವಾಗಿದೆ ಮುಂದೆ ನಾವು ಮೇಲ್ಮೈ ಅಂಶಗಳನ್ನು ನೋಡೋಣ ಮೇಲ್ಮೈ ವಿಸ್ತೀರ್ಣದ ಅಂಶಗಳನ್ನು r ಗೆ ಲಂಬವಾಗಿ ಥೀಟಾ ಗೆ ಲಂಬವಾಗಿ ಮತ್ತು ಫೈ ಗೆ ಲಂಬವಾಗಿ ನೋಡೋಣ ಮೊದಲು r ಗೆ ಲಂಬವಾಗಿ ನೋಡೋಣ ಈ ಅಂಶವು ಈ ರೀತಿ ಕಾಣುತ್ತದೆ ಅಲ್ಲಿ ಈ ದೂರ ಈ ಯುನಿಟ್ ವೆಕ್ಟರ್ r ವು r ಗೆ ಲಂಬವಾಗಿರುತ್ತದೆ ಮತ್ತು ಈ ದೂರವು XY ಸಮತಲದಲ್ಲಿ ಚಲಿಸುವ ದೂರವಾಗಲಿದೆ ಆದ್ದರಿಂದ ಇದು r sinθ dϕ ಆಗಿರುತ್ತದೆ ಮತ್ತು ನಲ್ಲಿನ ಬದಲಾವಣೆಯಿಂದಾಗಿ ಈ ಅಂತರವು ದೊರೆಯುತ್ತದೆ ಇದು r dθ ಆಗಿರುತ್ತದೆ ಆದ್ದರಿಂದ ಮೇಲ್ಮೈ ಅಂಶ ನಾನು ಈ ರೂಪದಲ್ಲಿಬರೆಯಬಹುದು r ದಿಕ್ಕಿನಲ್ಲಿ dS ಸಮr dθಬಾರಿr sin θ dϕ ಮುಂದಿನ ಪುಟಕ್ಕೆ ಹೋಗೋಣ ಆದ್ದರಿಂದ r ದಿಕ್ಕಿನಲ್ಲಿರುವ ds ಮೌಲ್ಯವು r2sinθ ನಾವು ನೋಡೋಣ ನಾನುಹಿಂದೆ dθಎಂದು ಬರೆದರೆ ಇಲ್ಲಿ dಇದೆ ಆದ್ದರಿಂದ r sinθ dθ dϕಮತ್ತು ಅದು S ದಿಕ್ಕಿನಲ್ಲಿದೆ ಇಲ್ಲಿ ವು 0 ರಿಂದ π ವರೆಗೆ ಮತ್ತು ಯು 0 ರಿಂದ 2π ವರೆಗೆ ಬದಲಾಗುತ್ತದೆ ಕೆಲವೊಮ್ಮೆ ಇದನ್ನು r2dcosθdϕ ಎಂದೂ ಬರೆಯಲಾಗುತ್ತದೆ ಅಲ್ಲಿ dcosθಇಂಟೆಗ್ರಲ್ ಆಗಿರುತ್ತದೆ ಈಗ ನಾನು cosθ ಅನ್ನು ವೇರಿಯೇಬಲ್ ಆಗಿ ತೆಗೆದುಕೊಳ್ಳಬಹುದು ಎಂದು ನಿಮಗೆ ತಿಳಿದಿದೆ dsr2sinθ dθ dϕ sr2dcosθdϕ 0≤θ≤π 0≤ϕ≤2π 1≤cosθ≤1 ಆದ್ದರಿಂದ cosθ ವು 1 ರಿಂದ 1 ರವರೆಗೆ ಬದಲಾಗುತ್ತದೆ ಇದು ಸರಿಯಾಗಿದೆ ಎಂದು ನೋಡಲು ತುಂಬಾ ಸುಲಭ ನಾನು ತ್ರಿಜ್ಯ R ನ ಗೋಳವನ್ನು ತೆಗೆದುಕೊಂಡರೆ ಕೇಂದ್ರವು ಮೂಲವನ್ನು ಗುರುತಿಸುತ್ತದೆ ಎಲ್ಲಾ ಪ್ರದೇಶದ ಅಂಶಗಳು S ಗೆ ಲಂಬವಾಗಿರುತ್ತವೆ ಏಕೆಂದರೆ ಪ್ರದೇಶವು ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಆದ್ದರಿಂದ ಒಟ್ಟು ವಿಸ್ತೀರ್ಣವು r ದಿಕ್ಕಿನಲ್ಲಿ ds ನ ಇಂಟೆಗ್ರಲ್ ಪ್ರಮಾಣವಾಗಲಿದೆ ಇಲ್ಲಿ r ಅನ್ನು ಸ್ಥಿರವಾಗಿರಿಸಲಾಗಿದೆ ಆದ್ದರಿಂದ r2dcosθ ವು 1 ರಿಂದ 1 ಮತ್ತು dϕ ಯು 0 ಇಂದ 2π ವರೆಗೆ ಬರುತ್ತದೆ ಮತ್ತು ಅದು 4πR2ಆಗಿರುತ್ತದೆ ಥೀಟಾ ಗೆ ಲಂಬವಾಗಿರುವ ಪ್ರದೇಶದ ಅಂಶದ ಬಗ್ಗೆಏನು ನಾವು ಅದನ್ನು ನೋಡೋಣ ನಾನು ಥೀಟಾ ಗೆ ಲಂಬವಾಗಿರುವ ಪ್ರದೇಶದ ಅಂಶವನ್ನು ತೆಗೆದುಕೊಳ್ಳುತ್ತಿದ್ದರೆ ಆವರಿಸಿರುವ ಅಂತರಗಳು r ದಿಕ್ಕಿನಲ್ಲಿ ಮತ್ತು ಫೈ ದಿಕ್ಕಿನಲ್ಲಿರುತ್ತವೆ ಫೈ ದಿಕ್ಕಿನಲ್ಲಿ ಆವರಿಸಿರುವ ದೂರ r sinθ dϕ ಆಗಿರುತ್ತದೆ r ದಿಕ್ಕಿನಲ್ಲಿ ಆವರಿಸಿದ ದೂರವು dr ಆಗಿರುತ್ತದೆ ಮತ್ತು ಇದು S ದಿಕ್ಕಿನಲ್ಲಿ ಪ್ರದೇಶದ ಅಂಶವಾಗಲಿದೆ ಮತ್ತು ಪ್ರದೇಶದ ಅಂಶವು ಫೈ ಗೆ ಲಂಬವಾಗಿರುತ್ತದೆ ಅದು ಇಲ್ಲಿ ಫೈ ಗೆ ಲಂಬವಾಗಿರುತ್ತದೆ ಮತ್ತೊಮ್ಮೆ ಆರ್ ಥೀಟಾ θ ಮತ್ತು ಫೈ ϕ ನಲ್ಲಿ ನಿರ್ದೇಶಾಂಕ ವ್ಯವಸ್ಥೆಗಳನ್ನು ಬಳಸುವುದರಿಂದ ಫೈ ಗೆ ಲಂಬವಾಗಿರುವ ಉದ್ದದ ಅಂಶವನ್ನು ಥೀಟಾ ದಿಕ್ಕಿನಲ್ಲಿ ಹೊಂದಿರುತ್ತದೆ ಅದು rdθ ಆಗಿರುತ್ತದೆ ಆದ್ದರಿಂದ ಇಲ್ಲಿ rdθ ಮತ್ತು 1 r ದಿಕ್ಕಿನಲ್ಲಿರುತ್ತದೆ ಮತ್ತು ಈ ಯುನಿಟ್ ವೆಕ್ಟರ್ ಫೈ ದಿಕ್ಕಿನಲ್ಲಿದೆ ಆದ್ದರಿಂದ ಫೈ ದಿಕ್ಕಿನಲ್ಲಿ rdθ ಬಾರಿ dr ಪರಿಮಾಣ ಅಂಶದ ಬಗ್ಗೆ ಹೇಗೆ ನಾವು ಮೊದಲು ಒಂದು ಪರಿಮಾಣದ ಅಂಶವನ್ನು ಮಾಡೋಣ ಮತ್ತು ಅದು ಇಲ್ಲಿ ಫೈ ದಿಕ್ಕಿನಲ್ಲಿ ಹೇಗೆ ಕಾಣುತ್ತದೆ ಎಂದು ನೋಡುತ್ತೀರಿ ಆದ್ದರಿಂದ ಇದು r ದಿಕ್ಕಿನಲ್ಲಿದೆ ಈ ಅಂತರವು ಈ ರೀತಿಯಾಗಿ ಕೇಂದ್ರಕ್ಕೆ ಪ್ರಕ್ಷೇಪಿಸುತ್ತಿದೆ ಆದ್ದರಿಂದ ಹಸಿರು ಬಣ್ಣದಿಂದ ತೋರಿಸಲ್ಪಟ್ಟ ಅಥವಾ ಕೆಂಪು ಬಣ್ಣದಿಂದ ತೋರಿಸಲ್ಪಟ್ಟ ಈ ಅಂತರವು dr ಈ ಥೀಟಾ ದಿಕ್ಕಿನಲ್ಲಿ ಚಲಿಸುವಅಂತರವು rdθ ಮತ್ತು ಎರಡಕ್ಕೂ ಲಂಬವಾಗಿರುವ ದೂರವು r sinθ dϕ ಆಗಿರುತ್ತದೆ ಆದ್ದರಿಂದಈ ಮೂರು ಪ್ರಮಾಣ ಸಣ್ಣ ಅಂತರ ಅಥವಾ ಸಣ್ಣ ಎತ್ತರ ಉದ್ದ ಮತ್ತು ಅಗಲಪರಿಮಾಣದ ಅಂಶಗಳು ಆದ್ದರಿಂದ ಪರಿಮಾಣದ ಅಂಶವು dr ಬಾರಿ rdθ ಬಾರಿr sinθ dϕಹೊರತು ಏನೂ ಅಲ್ಲಇದು r2 sinθ dθ dϕಗೆ ಸಮಾನವಾಗಿರುತ್ತದೆ ಕೆಲವೊಮ್ಮೆ ಇದನ್ನು r2d cosθ dϕಎಂದೂ ಬರೆಯಲಾಗುತ್ತದೆ dVdrrdθrsinθdϕr2sinθdθdϕr2dcosθdϕ ಈ ಆಕೃತಿಯನ್ನು ಅರ್ಥಮಾಡಿಕೊಳ್ಳಲು ನೀವು ಸ್ವಲ್ಪ ಊಹಿಸಿಕೊಳ್ಳಬೇಕು ಅಥವಾ ಕೋಣೆಯ ಒಂದು ಮೂಲೆಯಲ್ಲಿ ನೋಡಿ ಮತ್ತು ನೀವು ಅದನ್ನು ಹೇಗೆ ಮೂಲ ಎಂದು ಭಾವಿಸಬಹುದು ಮತ್ತು ಥೀಟಾ ಫೈ ಮತ್ತು ಆರ್ ದಿಕ್ಕಿನ ಬಗ್ಗೆ ನೀವು ಹೇಗೆ ಯೋಚಿಸಬಹುದು ಎಂಬುದನ್ನು ನೋಡಿ ಆದ್ದರಿಂದ ಇವು ಮೂರು ಗೋಳಾಕಾರದ ನಿರ್ದೇಶಾಂಕಗಳಲ್ಲಿನ ರೇಖೆಯ ಅಂಶಗಳು ಪ್ರದೇಶದ ಅಂಶಗಳು ಮತ್ತು ಪರಿಮಾಣದ ಅಂಶಗಳು ಇವುಗಳನ್ನು ಬಳಸಿಕೊಂಡು ಈ ನಿರ್ದೇಶಾಂಕ ವ್ಯವಸ್ಥೆಗಳಲ್ಲಿ ಸುರುಳಿಯ ವ್ಯಾಖ್ಯಾನದಿಂದ ಕರ್ಲ್ ಗಾಗಿ ಡೈವರ್ಜೆನ್ಸ್ ನ ವ್ಯಾಖ್ಯಾನದಿಂದ ಡೈವರ್ಜೆನ್ಸ್ ಗಾಗಿ ಎಕ್ಸ್ಪ್ರೆಶನ್ ಗಳನ್ನು ಪಡೆಯಬಹುದು ಆದ್ದರಿಂದ ನಾವು 2 ಉಪನ್ಯಾಸಗಳಲ್ಲಿ ರೇಖೆಯ ಅಂಶಗಳು ಪ್ರದೇಶದ ಅಂಶಗಳು ಮತ್ತುಪರಿಮಾಣದ ಅಂಶಗಳನ್ನು ಕಾರ್ಟೇಶಿಯನ್ ಸಿಲಿಂಡ್ರಿಕಲ್ ಮತ್ತು ಗೋಳಾಕಾರದ ನಿರ್ದೇಶಾಂಕ ವ್ಯವಸ್ಥೆಗಳಲ್ಲಿ ಪಡೆದುಕೊಂಡಿದ್ದೇವೆ ಇವುಗಳನ್ನು ಮತ್ತು ಸ್ಟೋಕ್ಸ್ Stoke's ಪ್ರಮೇಯ ಮತ್ತು ಡೈವರ್ಜೆನ್ಸ್ ಪ್ರಮೇಯ ಅಥವಾ ಅವುಗಳ ವ್ಯಾಖ್ಯಾನವನ್ನು ಬಳಸಿಕೊಂಡು ನಾವು ಈ ನಿರ್ದೇಶಾಂಕ ವ್ಯವಸ್ಥೆಗಳಲ್ಲಿ ಗ್ರೇಡಿಯಂಟ್ ಡೈವರ್ಜೆನ್ಸ್ ಮತ್ತು ಕರ್ಲ್ ನಎಕ್ಸ್ಪ್ರೆಶನ್ ಗಳನ್ನು ಪಡೆಯಬಹುದು